ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ soft skills ಮೂಕ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಮೊದಲ ವಾರ ಮತ್ತು ನಾವು ಈಗಷ್ಟೇ ಪ್ರಾರಂಭಿಸಿರುವ ಎರಡನೇ ಮಾಡ್ಯೂಲ್ನಲ್ಲಿದ್ದೇವೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾವು ಮೃದು ಕೌಶಲ್ಯಗಳನ್ನು ನೋಡಲಿದ್ದೇವೆ ಆದರೆ ನಿಖರವಾಗಿ ಕೌಶಲ್ಯಗಳನ್ನುಯಥಾವತ್ತಾಗಿ ನೋಡುವುದಿಲ್ಲ ನಂತರ ನಿಮ್ಮಲ್ಲಿ ಇರಬೇಕಾಗಿರುವ ಈ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಾನು ಹಿಂತಿರುಗುತ್ತಿದ್ದೇನೆ ಇದು ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಮೃದು ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಲು ಯೋಜಿಸುವುದು ಮತ್ತು ಸಿದ್ಧಪಡಿಸುವುದು ಈಗ ನಾನು ಪ್ರಾರಂಭಿಸುವ ಮೊದಲು ನೀವು ವೀಡಿಯೊ ವನ್ನು ಸಂಪೂರ್ಣವಾಗಿ ನೋಡಿದ್ದೀರಾ ನಾನು ಪುನರಾವರ್ತಿಸುತ್ತೇನೆ ಹಿಂದಿನ ವೀಡಿಯೊ ದ ಮುಖ್ಯಾಂಶಗಳನ್ನು ಒಂದೇ ಸ್ಲೈಡ್ನಲ್ಲಿ ಬಹಳ ಬೇಗ ಹೇಳುತ್ತೇನೆ ಕೊನೆಯ ಉಪನ್ಯಾಸದ ಮುಖ್ಯಾಂಶಗಳು ನಿಮಗೆ ನೆನಪಿದ್ದರೆ ಕಲಿಕೆ ನಿಜವಾಗಿಯೂ ನಡವಳಿಕೆಯ ಮಾರ್ಪಾಡು ಬೇರೆ ಏನೂ ಇಲ್ಲ ಎಂದು ನಾನು ವಿಶೇಷವಾಗಿ ಉಲ್ಲೇಖಿಸಿದ್ದೇನೆ ಇದು ನಿಮ್ಮ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ನಿಮ್ಮ ನಡವಳಿಕೆಯನ್ನು ಉತ್ತಮ ರೀತಿಯಲ್ಲಿ ಮಾರ್ಪಡಿಸಬೇಕು ನೀವು ಬಯಸದ ಏನನ್ನೂ ಕಲಿಯಲು ಸಾಧ್ಯವಿಲ್ಲ ನೀವು ಈ ಕೋರ್ಸ್ನಿಂದ ಕಲಿಯುವ ಬಯಕೆಯನ್ನು ಸೃಷ್ಟಿಸಬೇಕು ಮತ್ತು ನೀವು ಪೂರ್ವಭಾವಿಯಾಗಿರಬೇಕು ನೀವು ವೀಡಿಯೊ ಗಳನ್ನು ಡೌನ್ಲೋಡ್ ಮಾಡಬೇಕು ವೀಕ್ಷಿಸಲು ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ನಿರ್ದಿಷ್ಟ ಸಮಯವನ್ನು ರಚಿಸಬೇಕು ಮತ್ತು ನೀವೇ ಸ್ವತಃ ಯೋಚಿಸಬೇಕು ನೀವು ನಿಮ್ಮ ಸ್ನೇಹಿತರೊಂದಿಗೆ ಕೋರ್ಸ್ ಬಗ್ಗೆ ಚರ್ಚಿಸಬೇಕು ಮತ್ತು ನಂತರ ನೀವು ಅದನ್ನು ಪರಿಶೀಲಿಸಬೇಕು ನೀವು ಆಗಾಗ್ಗೆ ಅಗತ್ಯವಾದ ನಡವಳಿಕೆಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಕನಿಷ್ಠ ಪ್ರತಿ ವಾರ ನೀವು ಕೆಲವು ಸ್ವಯಂ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತದೆ ನೀವು ಪ್ರಾಯೋಗಿಕ ಕಲಿಕೆಯನ್ನು ಮಾಡಬೇಕಾಗುತ್ತದೆ ಅಂದರೆ ನೀವು ಕೋರ್ಸ್ ಅನ್ನು ಅನುಭವಿಸಬೇಕಾಗುತ್ತದೆ ಇದು ಕ೦ಠಪಾಠ ಮಾಡಿ ನಂತರ ಮರು ಉತ್ಪಾದಿಸುವಂತಲ್ಲ ನೀವು ಅನುಭವಿಸಬೇಕು ನೀವು ಪ್ರಮಾಣಪತ್ರವನ್ನು ಪಡೆಯುವ ಬಗ್ಗೆ ಚಿಂತಿಸದಿದ್ದರೂ ಸಹ ನೀವು ಎಲ್ಲಾ ರಸಪ್ರಶ್ನೆಗಳು ಕಾರ್ಯಯೋಜನೆಗಳು ಮತ್ತು ಪರೀಕ್ಷೆಗಳನ್ನು ಪ್ರಯತ್ನಿಸಿದರೆ ಮಾತ್ರ ಪ್ರಾಯೋಗಿಕ ಕಲಿಕೆ ಸಾಧ್ಯ ನೀವು ಇದನ್ನು ಮಾಡುವುದು ಮತ್ತು ನಂತರ ಅನುಭವಿಸುವುದು ಮತ್ತು ನಂತರ ನಿಮ್ಮನ್ನು ನೀವು ಹೇಗೆ ಮೌಲ್ಯಮಾಪನ ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿಯುವುದು ಮತ್ತು ನಂತರ ಕೋರ್ಸ್ ಜೊತೆಗೆ ಪ್ರಗತಿ ಸಾಧಿಸುವುದು ಮುಖ್ಯವಾಗಿದೆ ಈ ಕೋರ್ಸ್ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ ಇತರ ಕೋರ್ಸ್ಗಳಂತೆ ಅಲ್ಲ ಇದು ತುಂಬಾ ಬಾಹ್ಯ ದೈಹಿಕ ಮಟ್ಟವನ್ನು ಗುರಿಯಾಗಿರಿಸಿಕೊಂಡಿದೆ ಕೆಲವು ಕಾರ್ಪೊರೇಟ್ ಕಚೇರಿಗಳು ಅಭ್ಯರ್ಥಿಗಳಿಗೆ ಕೇವಲ 1 ವಾರ 10 ದಿನಗಳ ಕಾಲ ತರಬೇತಿ ನೀಡುತ್ತವೆ ಮತ್ತು ನಂತರ ಅವರು ಮೃದು ಕೌಶಲ್ಯಗಳ ವಿಷಯದಲ್ಲಿ ಸೌಂದರ್ಯವರ್ಧಕ ಸ್ಪರ್ಶವನ್ನು ನೀಡುತ್ತಾರೆ ಈಗ ಇಲ್ಲಿ ಕೋರ್ಸ್ ಸಂಪೂರ್ಣ ವ್ಯಕ್ತಿತ್ವವನ್ನು ಗುರಿಯಾಗಿಸಿಕೊಂಡಿದೆ ಅಭಿವೃದ್ಧಿ ಮತ್ತು ವಿಧಾನವು ಒಂದು ಸಮಗ್ರ ವಿಧಾನವಾಗಿದ್ದು ಇದರಲ್ಲಿ ದೈಹಿಕ ಮಾನಸಿಕ ಭಾವನಾತ್ಮಕ ದೈಹಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಟ್ಟಗಳನ್ನು ಒಳಗೊಂಡಿದೆ ಮತ್ತು ಈ ಕೋರ್ಸ್ನ ಎರಡು ಹಂತಗಳಿವೆ ನೀವು ಈಗ ಮಾಡುತ್ತಿರುವ ಈ ಸರಣಿಯಲ್ಲಿ ಮೊದಲನೆಯದು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಕೋರ್ಸ್ ಮತ್ತು ಇದು ವೈಯಕ್ತಿಕ ಮತ್ತು ವೃತ್ತಿಪರ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಈ ಕೋರ್ಸ್ನ ಅನುಕ್ರಮವನ್ನು ನಂತರ ತೆಗೆದುಕೊಳ್ಳಲಾಗುವುದು ಅದು ಮುಂದಿನ ಕೋರ್ಸ್ ಆಗಿರುತ್ತದೆ ಮತ್ತು ಅದು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುವುದು ಮತ್ತು ಅದು ಅಂತರ್ವ್ಯಕ್ತೀಯ ಮತ್ತು ನಿರ್ವಹಣಾ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಈಗ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಲು ಇಷ್ಟಪಡುತ್ತೇನೆ ಮತ್ತು ನಂತರ ನಾನು ಈ ಮಾಡ್ಯೂಲ್ ಅನ್ನು ಮತ್ತೊಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸುತ್ತೇನೆ ದೇವರು ನಿಮಗೆ ಒಂದು ಅವಕಾಶವನ್ನು ನೀಡಿದರೆ ಮತ್ತು ಆ ಅವಕಾಶವೂ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂದು ಹೇಳೋಣ ನಿಮಗೆ ಅಂತಹ ಅವಕಾಶ ನೀಡಿದರೆ ನೀವು ಅವನನ್ನು ಏನು ಕೇಳುತ್ತೀರಾ ಈಗ ನೀವು ಹಣವನ್ನು ಕೇಳುತ್ತೀರಾ ನೀವು ಬುದ್ಧಿವಂತಿಕೆಯನ್ನು ಕೇಳುತ್ತೀರಾ ನೀವು ಜ್ಞಾನವನ್ನು ಕೇಳುತ್ತೀರಾ ನೀವು ಒಳ್ಳೆಯ ನೋಟವನ್ನು ಕೇಳುತ್ತೀರಾ ನೀವು ತುಂಬಾ ಸುಂದರವಾದ ಅಥವಾ ಸುಂದರವಾದ ಜೀವನ ಸಂಗಾತಿಯನ್ನು ಕೇಳುತ್ತೀರಾ ಅದರ ಬಗ್ಗೆ ಯೋಚಿಸಿ ದೇವರು ನಿಮಗೆ ಒಂದು ಅವಕಾಶವನ್ನು ನೀಡುತ್ತಿದ್ದಾನೆ ಮತ್ತು ನೀವು ನಿಮಗೆ ಸಂಪೂರ್ಣ ಸಂತೋಷ ಮತ್ತು ಶಾಂತಿಯನ್ನು ನೀಡುವ ಸರಿಯಾದ ಆ ಬಯಕೆ ಏನು ಈಗ ಸಾಕಷ್ಟು ಮೃದು ಕೌಶಲ್ಯಗಳನ್ನು ಸಂಗ್ರಹಿಸುವ ದೃಷ್ಟಿಯಿಂದ ಆ ಒಂದು ಬಯಕೆಯನ್ನು ನಿಮಗೆ ನೀಡುವಂತೆ ನೀವು ದೇವರನ್ನು ಕೇಳಿಕೊಳ್ಳಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ ಇದು ಮೃದು ಕೌಶಲ್ಯಗಳಾಗಿರಬೇಕು ಏಕೆ ನಿಮಗೆ ಅಗತ್ಯವಿರುವ ಎಲ್ಲಾ ಮೃದು ಕೌಶಲ್ಯಗಳನ್ನು ಹೊಂದಲು ಸಾಧ್ಯವಾದರೆ ಅವು ವಾಸ್ತವವಾಗಿ ಜನರ ಕೌಶಲ್ಯಗಳಾಗಿವೆ ನಾನು ಮೊದಲು ಹೇಳಿದ ಎಲ್ಲವನ್ನೂ ನೀವು ಪಡೆಯಲು ಸಾಧ್ಯವಾಗುತ್ತದೆ ಅದು ಹಣವಾಗಲಿ ಬುದ್ಧಿವಂತಿಕೆಯಾಗಲಿ ಜ್ಞಾನ ಅಥವಾ ಈ ಜೀವನದಲ್ಲಿ ನೀವು ಏನನ್ನು ಬಯಸುತ್ತೀರೋ ಅದು ನೀವು ಮೃದು ಕೌಶಲ್ಯಗಳನ್ನು ಪಡೆಯಲು ಸಾಧ್ಯವಾದರೆ ಮಾತ್ರ ನೀವು ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ನಿಮಗೆ ಅತ್ಯಂತ ಸಂತೋಷದ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಅಗತ್ಯವಿರುವ ಎಲ್ಲವನ್ನೂ ತರುತ್ತದೆ ನಾನು ಹೇಳಿದಂತೆ ಮೃದು ಕೌಶಲ್ಯಗಳು ಜನರ ಕೌಶಲ್ಯಗಳಾಗಿವೆ ಮುಂಬರುವ ವೀಡಿಯೊ ಗಳಲ್ಲಿ ಮೃದುವಾದ ಕೌಶಲ್ಯಗಳ ವಿವರಗಳಿಗೆ ನಾನು ಹೋಗುತ್ತೇನೆ ಈಗ ನಿಮ್ಮ ನಡವಳಿಕೆಯ ಮಾದರಿಯನ್ನು ಬದಲಾಯಿಸಲು ನೀವು ಯೋಜಿಸಿರಬೇಕು ಮತ್ತು ಈ ಕೌಶಲ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅಳವಡಿಸಿಕೊಳ್ಳುವುದು ಮತ್ತು ಅದಕ್ಕಾಗಿ ಸಿದ್ಧರಾಗಿರಬೇಕು ಎಂದು ನಾನು ಬಯಸುತ್ತೇನೆ ಈಗ ನೆನಪಿಡಿ ಮೃದು ಕೌಶಲ್ಯಗಳು ಜನರ ಕೌಶಲ್ಯಗಳು ಎಂದು ನಾನು ಹೇಳಿದಾಗ ನಿಮ್ಮ ಸುತ್ತಲಿನ ಜನರು ನಿಮ್ಮ ಯಶಸ್ಸು ಅಥವಾ ವೈಫಲ್ಯಕ್ಕೆ ಕೊಡುಗೆ ನೀಡಲಿದ್ದಾರೆ ಹೇಗೆ ಎಂಬುದನ್ನು ವಿವರಿಸುತ್ತೇನೆ ನೀವು ವಿದ್ಯಾರ್ಥಿಯಾಗಿದ್ದರೆ ನೀವು ನಿಮ್ಮ ತರಗತಿಯಲ್ಲಿ ಅಗ್ರಸ್ಥಾನ ಪಡೆಯಲು ಬಯಸುತ್ತೀರಿ ನೀವು ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಗಳಿಸಲು ಬಯಸುತ್ತೀರಿ ಎಂದು ಹೇಳೋಣ ಮತ್ತು ನಂತರ ಶಿಕ್ಷಕರು 100 ಅಂಕಗಳನ್ನು ನೀಡುವವರು ಒಬ್ಬರೇ ಇದ್ದಾರೆ ಎಂದು ಭಾವಿಸೋಣ ನೀವು 100 ಅಂಕಗಳನ್ನು ಪಡೆದಿದ್ದೀರಿ ಎಂದು ಭಾವಿಸೋಣ ಈಗ ನೀವು 100 ಅಂಕಗಳನ್ನು ಪಡೆದಿದ್ದೀರಿ ಎಂದಷ್ಟೇ ಅಲ್ಲ ನೀವು ತರಗತಿಯಲ್ಲಿ ಅಗ್ರಸ್ಥಾನದಲ್ಲಿದ್ದೀರಿ ಏಕೆಂದರೆ ಇನ್ನೂ ಅನೇಕರು ತಮ್ಮ ಮನಸ್ಸಿನಲ್ಲಿ ನಿರ್ಧರಿಸಿದ್ದಾರೆ ಅವರು 99 ಪಡೆಯುವುದು ಸಾಕು ಕೆಲವರು 90 ಸಾಕು ಎಂದು ಭಾವಿಸಿದರು ಕೆಲವರು 80 ಸಾಕು ಎಂದು ಭಾವಿಸಿದರು ಕೆಲವರು 60 ಕ್ಕಿಂತ ಕಡಿಮೆ 50 ಕ್ಕಿಂತ ಕಡಿಮೆ ಕೆಲವರು ಪರೀಕ್ಷೆಯನ್ನು ನೀಡಲು ಸಹ ತಲೆಕೆಡಿಸಿಕೊಳ್ಳಲಿಲ್ಲ ಈಗ ಈ ಜನರು ಒಟ್ಟಾಗಿ ನಿಮಗೆ ಆ ಯಶಸ್ಸನ್ನು ನೀಡಿದ್ದಾರೆ ಮತ್ತು ಅವರು ನಿಮ್ಮೊಂದಿಗೆ ಸಾಕಷ್ಟು ಸ್ಪರ್ಧಿಸದಿರುವ ಮೂಲಕ ನಿಮಗೆ ಕಠಿಣ ಸ್ಪರ್ಧೆನೀಡದಿರುವ ಮೂಲಕ ನಿಮ್ಮ ತರಗತಿಯಲ್ಲಿ ನೀವು ಅಥವಾ ನಿಮಗೆ ಅಗತ್ಯವಿರುವ ರೀತಿಯ ಸ್ಪರ್ಧೆಯನ್ನು ನೀಡುವಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವ ಮೂಲಕ ಅಗ್ರಸ್ಥಾನ ಪಡೆಯುತ್ತೀರಿ ಆದರೆ ಇದರ ಅರ್ಥವೇನೆಂದರೆ ಯಾವುದೇ ಯಶಸ್ಸನ್ನು ಪಡೆಯಲು ನೀವು ಮಾತ್ರ ಅನನ್ಯವಾಗಿ ಜವಾಬ್ದಾರರಾಗಿರುತ್ತೀರಿ ಎಂದಲ್ಲ ಮತ್ತು ವೈಫಲ್ಯದೊಂದಿಗೂ ಅದೇ ವಿಷಯವು ಹೋಗುತ್ತದೆ ನೀವು ಜನರ ಕೌಶಲ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿರುವುದು ಇದಕ್ಕೆ ಕಾರಣ ನೀವು ಕೆಲವು ಸನ್ನಿವೇಶಗಳನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಅದು ಏಕೆಂದರೆ ಆ ಪರಿಸರದಲ್ಲಿ ಉತ್ತಮ ಪ್ರಭಾವವನ್ನು ಸೃಷ್ಟಿಸುವ ಆ ಮೃದು ಕೌಶಲ್ಯಗಳನ್ನು ಹೊಂದಲು ನಿಮಗೆ ಸಾಧ್ಯವಾಗುವುದಿಲ್ಲ ನೀವು ಬಹುಶಃ ವಿಫಲರಾಗಿದ್ದೀರಿ ಈಗ ನಿಮ್ಮ ಶೇಕಡಾ ಎಂಭತ್ತರಷ್ಟು ಸಂತೋಷ ಮತ್ತು ಶಾಂತಿ ಜೀವನದ ಮೇಲೆ ಅವಲಂಬಿತವಾಗಿದೆ ಅಥವಾ ವ್ಯವಹಾರದಲ್ಲಿ ನೀವು ಯಾರೊಂದಿಗೆ ನಿಮ್ಮ ಗರಿಷ್ಠ ಸಮಯವನ್ನು ಕಳೆಯುತ್ತೀರೋ ಆ ಪಾಲುದಾರನನ್ನು ಅವಲಂಬಿಸಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಮದುವೆಯಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಶೇಕಡಾ ಎಂಭತ್ತರಷ್ಟು ಸಂತೋಷ ಅಥವಾ ಶಾಂತಿಯನ್ನು ನಿರ್ಧರಿಸುವುದು ಹೆಂಡತಿ ಅಥವಾ ಗಂಡ ನೀವು ಮದುವೆಯಾಗಿಲ್ಲದಿದ್ದರೆ ಮತ್ತು ನೀವು ವ್ಯವಹಾರದಲ್ಲಿದ್ದರೆ ಮತ್ತು ನಂತರ ನೀವು ಕಚೇರಿಯಲ್ಲಿ ಗರಿಷ್ಠ ಸಮಯವನ್ನು ಕಳೆಯುವ ಕೆಲಸಗಾರರಾಗಿದ್ದೀರಾ ಈಗ ನಿಮ್ಮ ಬಾಸ್ ನೀವು ಯಾರೊಂದಿಗೆ ಸಂವಹನ ನಡೆಸುತ್ತಿದ್ದೀರಿ ಎಂದು ನಿಮ್ಮ ಜೀವನದಲ್ಲಿ ಸಂತೋಷ ಅಥವಾ ಶಾಂತಿಯ ಎಂಭತ್ತು ಪ್ರತಿಶತವನ್ನು ಅವನು ನಿರ್ಧರಿಸುತ್ತಾನೆ ಆದ್ದರಿಂದ ನೀವು ಯಾರೊಂದಿಗೆ ಗರಿಷ್ಠ ಸಮಯವನ್ನು ಕಳೆಯುತ್ತಿದ್ದೀರೋ ಅವರು ನಿಮ್ಮ ಜೀವನದಲ್ಲಿ ಗರಿಷ್ಠ ಪ್ರಮಾಣದ ಸಂತೋಷ ಅಥವಾ ಶಾಂತಿಯನ್ನು ನಿರ್ಧರಿಸುತ್ತಾರೆ ಈಗ ನೀವು ಅದನ್ನು ಅರ್ಥಮಾಡಿಕೊಂಡಿದ್ದರೆ ಈಗ ಮುಂದಿನ ಅಂಶವೆಂದರೆ ನೀವು ಇದನ್ನು ಹೇಗೆ ಮಾಡುತ್ತೀರಿ ಜನರು ಅವರೊಂದಿಗೆ ಸಂವಹನ ನಡೆಸುವ ಮೂಲಕ ಮತ್ತು ನಂತರ ನಿಮ್ಮ ಸಂತೋಷ ಮತ್ತು ಶಾಂತಿಗೆ ಕೊಡುಗೆ ನೀಡುವ ಮೂಲಕ ಈ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ತರಲು ಅವರೊಂದಿಗೆ ಹೇಗೆ ಸಂವಹನ ನಡೆಸಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮತ್ತು ನಿಮಗೆ ಬೇಕಾದುದನ್ನು ಅವರಿಗೆ ಹೇಗೆ ನೀಡಬೇಕೆಂದು ನೀವು ಕಲಿಯುವ ಮೊದಲು ಈ ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಈಗ ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಏನು ಬೇಕು ಎಂದು ನಿಮಗೆ ತಿಳಿದಿದ್ದರೆ ಮಾತ್ರ ಅದನ್ನು ಸಾಧಿಸಲು ಜನರು ನಿಮಗೆ ಸಹಾಯ ಮಾಡುವಂತೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಅದನ್ನು ಮಾಡಲು ನಿಮಗೆ ಕೆಲವು ಕಥೆಯನ್ನು ಹೇಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ನಂತರ ನೀವು ನಿಜವಾಗಿಯೂ ಆ ದಿಕ್ಕಿನಲ್ಲಿ ನಿಮ್ಮ ಮನಸ್ಸನ್ನು ರೂಪಿಸಿಕೊಂಡಿದ್ದೀರಾ ಎಂದು ಕಂಡುಹಿಡಿಯಿರಿ ಈ ಕೋರ್ಸ್ನಲ್ಲಿ ನಾನು ನಿಮಗೆ ಬಹಳಷ್ಟು ಕಥೆಗಳನ್ನು ಹೇಳಲಿದ್ದೇನೆ ಮತ್ತು ವಾಸ್ತವವಾಗಿ ನಾನು ಈ ಕೋರ್ಸ್ ಅನ್ನು ನಡೆಸಲು ಬಯಸುವ ವಿಧಾನವೆಂದರೆ ನೀವು ತರಗತಿಗೆ ಬರಲು ಬಯಸುವಂತೆಯೇ ಅಂದರೆ ನೀವು ವೀಡಿಯೊ ವನ್ನು ಡೌನ್ಲೋಡ್ ಮಾಡಿ ಅದನ್ನು ನೋಡಿ ನಿಮ್ಮ ಬಳಿ ಕೆಲವು ಕಥೆಗಳಿವೆ ನಾನು ಓದಿದ ಕೆಲವು ನನ್ನ ಜೀವನದಲ್ಲಿ ಉಪಯುಕ್ತವೆಂದು ನಾನು ಭಾವಿಸುವ ಯಾವುದನ್ನಾದರೂ ಕೆಲವು ಕಥೆಗಳನ್ನು ಲೇಖಕರಿಂದ ತೆಗೆದುಕೊಂಡಿದ್ದೇನೆ ಮತ್ತು ಅದು ನನ್ನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಂತರ ನಿಮ್ಮ ಜೀವನಕ್ಕೆ ಕೊಡುಗೆ ನೀಡುತ್ತದೆ ಎಂದು ನನಗೆ ತಿಳಿದಿದೆ ಮತ್ತು ಅದು ನಾನು ಹಂಚಿಕೊಳ್ಳಲು ಬಯಸುವ ಕಥೆಯಾಗಿದೆ ಇಲ್ಲಿ ನಾನು ಒಂದು ಕಥೆಯೊಂದಿಗೆ ಪ್ರಾರಂಭಿಸಲಿದ್ದೇನೆ ಮತ್ತು ಈ ಕಥೆಯಲ್ಲಿ ನೀವು ಮುಖ್ಯ ಪಾತ್ರ ನೀವು ಮುಖ್ಯ ನಾಯಕ ಮತ್ತು ಕಥೆಯು ಹೀಗೆ ಪ್ರಾರಂಭವಾಗುತ್ತದೆ ನೀವು ದೊಡ್ಡ ಗುಂಪಿನೊಂದಿಗೆ ನಡೆಯುತ್ತಿದ್ದೀರಿ ಜನರ ಗುಂಪು ಅವರು ಜನಸಂದಣಿಯಲ್ಲಿದ್ದಾರೆ ಮತ್ತು ಈ ಗುಂಪು ಚಲಿಸುತ್ತಿದೆ ಮತ್ತು ಇದು ಜನಸಮೂಹದಂತೆ ಕಾಣುತ್ತದೆ ಸ್ವಲ್ಪ ಜೋರಾಗಿ ಕೂಗುತ್ತಿದೆ ಅವರು ಸಂತೋಷದ ಮನಸ್ಥಿತಿಯಲ್ಲಿಲ್ಲ ಅವರು ಗಂಭೀರ ಮನಸ್ಥಿತಿಯಲ್ಲಿದ್ದಾರೆ ನೀವು ಅದರ ಭಾಗವಾಗಿದ್ದೀರಿ ಮತ್ತು ನಂತರ ಅವರೆಲ್ಲರೂ ಒಂದು ಉಡುಪನ್ನು ಧರಿಸುತ್ತಾರೆ ತುಂಬಾ ಸರಳ ಶಾಂತವಾದ ಬಣ್ಣ ಅವುಗಳಲ್ಲಿ ಕೆಲವರು ಕಪ್ಪು ಕೆಲವರು ಬಿಳಿ ಕೆಲವರು ತುಂಬಾ ಸರಳವಾದ ಉಡುಪಿನಲ್ಲಿದ್ದಾರೆ ಮತ್ತು ಇದು ಅಂತ್ಯಕ್ರಿಯೆಯಂತೆ ಕಾಣುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಮತ್ತು ನಂತರ ನೀವು ಇದು ವಾಸ್ತವವಾಗಿ ಅಂತ್ಯಕ್ರಿಯೆಯ ಸಮಾರಂಭ ಎಂದು ಅರ್ಥಮಾಡಿಕೊಳ್ಳಿ ಮತ್ತು ನಂತರ ಜನರೆಲ್ಲರೂ ಸಮಾಧಿ ಸ್ಥಳದ ಕಡೆಗೆ ಸಾಗುತ್ತಿದ್ದಾರೆ ಮತ್ತು ನೀವು ಸಹ ಅವರೊಂದಿಗೆ ನಡೆಯುತ್ತಿದ್ದೀರಿ ಮತ್ತು ನೀವು ನಡೆಯುವಾಗ ಮತ್ತು ನಂತರ ನೀವು ಅಲ್ಲಿ ಇರಿಸಲಾಗಿರುವ ಶವಪೆಟ್ಟಿಗೆಯನ್ನು ನೋಡುತ್ತೀರಿ ಮತ್ತು ಕುತೂಹಲದಿಂದ ನೀವು ಶವಪೆಟ್ಟಿಗೆಯಲ್ಲಿ ಯಾರೆಂದು ತಿಳಿಯಲು ಬಯಸುತ್ತೀರಿ ನೀವು ಮುಚ್ಚಳವನ್ನು ತೆರೆದಿದ್ದೀರಿ ಮತ್ತು ನಂತರ ನೀವು ಶವಪೆಟ್ಟಿಗೆಯಲ್ಲಿ ತ್ವರಿತವಾಗಿ ಇಣುಕಿ ನೋಡುತ್ತೀರಿ ತದನಂತರ ನೀವು ಆಶ್ಚರ್ಯಚಕಿತರಾಗುತ್ತೀರಿ ಅಥವಾ ಶವಪೆಟ್ಟಿಗೆಯೊಳಗೆ ನೀವು ಸುಳ್ಳು ಹೇಳುತ್ತಿದ್ದೀರಿ ನೀವು ಶವಪೆಟ್ಟಿಗೆಯೊಳಗೆ ನೋಡುವುದು ನಿಮ್ಮ ಮುಖವೇ ಎಂಬುದನ್ನು ಗಮನಿಸಿ ನಿಮಗೆ ಆಘಾತವಾಗುತ್ತದೆ ಮತ್ತು ನೀವು ನೋಡಿದ ಕ್ಷಣ ಅದು ನೀವು ಶವಪೆಟ್ಟಿಗೆಯಲ್ಲಿ ಇರುವ ದೇಹದೊಂದಿಗೆ ವಿಲೀನಗೊಂಡಿದ್ದೀರಿ ಎಂದು ಕಾಣಿಸುತ್ತದೆ ನೀವು ಅಲ್ಲಿ ಶವಪೆಟ್ಟಿಗೆಯಲ್ಲಿ ಮಲಗಿದ್ದೀರಿ ಮತ್ತು ನಂತರ ನೀವು ಹೊರಗೆ ನೋಡುತ್ತೀರಿ ಮತ್ತು ನಂತರ ನಿಮ್ಮ ಸುತ್ತಲೂ ನಾಲ್ಕು ಗುಂಪಿನ ಜನರಿದ್ದಾರೆ ಎಂದು ನೀವು ನೋಡಬಹುದು ಒಂದು ಗುಂಪು ನಿಮ್ಮ ಸ್ನೇಹಿತರ ಗುಂಪು ಸರಿ ನಿಮ್ಮ ಬಾಲ್ಯದ ಸ್ನೇಹಿತ ನಿಮ್ಮ ಕೆಲಸದ ಸ್ಥಳದಲ್ಲಿನ ಸ್ನೇಹಿತ ಮತ್ತು ನಂತರ ನಿಮ್ಮ ನೆರೆಹೊರೆಯ ಸ್ನೇಹಿತ ಆದ್ದರಿಂದ ಕೇವಲ ನಿಮ್ಮ ಸ್ನೇಹಿತರಾಗಿರುವ ಜನರ ಒಂದು ಗುಂಪು ಇದೆ ತದನಂತರ ನಿಮ್ಮ ಕುಟುಂಬದಿಂದ ಮತ್ತೊಂದು ಗುಂಪು ಬರುತ್ತದೆ ನಿಮ್ಮ ಪೋಷಕರು ನಿಮ್ಮ ಸಹೋದರರು ನಿಮ್ಮ ಸೋದರಸಂಬಂಧಿಗಳು ಮತ್ತು ನಂತರ ನಿಮ್ಮ ಸಂಬಂಧಿಕರೆಲ್ಲರೂ ಅಲ್ಲಿದ್ದಾರೆ ತದನಂತರ ನೀವು ಇನ್ನೊಂದು ಧಾರ್ಮಿಕತೆ ಇದೆ ಎಂದು ಕಂಡುಕೊಳ್ಳುತ್ತೀರಿ ನೀವು ನಿಜವಾಗಿಯೂ ಪ್ರಾರ್ಥನೆ ಮಾಡಲು ಹೋಗುವ ಜನರ ಗುಂಪು ಅಥವಾ ನೀವು ದೇವಾಲಯ ಅಥವಾ ಚರ್ಚ್ ಅಥವಾ ಮಸೀದಿಗೆ ಹೋದಾಗ ನೀವು ಹೋಗಿ ಈ ಜನರನ್ನು ನಿಯಮಿತವಾಗಿ ಭೇಟಿಯಾಗುತ್ತೀರಿ ತದನಂತರ ನಾಲ್ಕನೇ ಗುಂಪಿನ ಜನರೂ ಇದ್ದಾರೆ ಆದ್ದರಿಂದ ಅದು ನಿಮ್ಮ ವೃತ್ತಿಗೆ ಸಂಬಂಧಿಸಿದೆ ಅದು ನಿಮ್ಮ ಬಾಸ್ ಈಗ ನೀವು ಅಲ್ಲಿದ್ದೀರಿ ಮತ್ತು ಈ ಜನರು ನಿಮ್ಮ ಬಗ್ಗೆ ಕೆಲವು ಒಳ್ಳೆಯ ವಿಷಯಗಳನ್ನು ಹೇಳಲು ಹೊರಟಿದ್ದಾರೆ ಅಥವಾ ಅವರು ನಿಜವಾಗಿಯೂ ನಿಮ್ಮ ಬಗ್ಗೆ ಕೆಲವು ಒಳ್ಳೆಯ ವಿಷಯಗಳನ್ನು ಹೇಳುತ್ತಾರೆಯೇ ನಿಮಗೆ ಕುತೂಹಲವಿದೆ ಅವರು ನನ್ನ ಬಗ್ಗೆ ಏನು ಹೇಳುತ್ತಿದ್ದಾರೆಂದು ನೀವು ತಿಳಿದುಕೊಳ್ಳಲು ಬಯಸುತ್ತೀರಾ ನೀವು ಅವುಗಳನ್ನು ಬಹಳ ತೀಕ್ಷ್ಣವಾಗಿ ಕೇಳಲು ಪ್ರಯತ್ನಿಸುತ್ತೀರಿ ಆದರೆ ನಿಮಗೆ ಕೇಳಲು ಸಾಧ್ಯವಾಗುವುದಿಲ್ಲ ಈಗ ಇದು ನಿಮಗೆ ನೀಡಲಾದ ಕಾರ್ಯವಾಗಿದೆ ಈಗ ನೀವು ಶವಪೆಟ್ಟಿಗೆಯಲ್ಲಿದ್ದೀರಿ ಎಂದು ಊಹಿಸಿಕೊಳ್ಳಿ ನಿಮ್ಮ ಜೀವನ ಮುಗಿದಿದೆ ನೀವು ಶವಪೆಟ್ಟಿಗೆಯಲ್ಲಿದ್ದೀರಿ ನಿಮ್ಮ ಜೀವನದ ಅಂತ್ಯ ಇನ್ನು ಕೇವಲ ಒಂದು ನಿಮಿಷ ನಿಮ್ಮನ್ನು ಸಮಾಧಿ ಮಾಡಲಾಗುತ್ತದೆ ಮತ್ತು ನಂತರ ಜನರು ಆ ಸ್ಥಳವನ್ನು ತೊರೆಯುತ್ತಾರೆ ಮತ್ತು ಒಂದು ಕಡೆ ನಿಮ್ಮ ಕುಟುಂಬದಿಂದ ಇದ್ದಾರೆ ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿ ನೀವು ತುಂಬಾ ಪ್ರೀತಿಸಿದ ಯಾರಾದರೂ ಮತ್ತು ಇನ್ನೊಂದು ಬದಿಯಲ್ಲಿ ಈ ಬಾಸ್ ಇದ್ದಾರೆ ಮತ್ತು ಇನ್ನೊಂದು ಬದಿಯಲ್ಲಿ ಈ ಸ್ನೇಹಿತನಿದ್ದಾನೆ ಮತ್ತು ನಂತರ ಇನ್ನೊಂದು ಬದಿಯಿದೆ ನೀವು ಸೇರಿರುವ ಧಾರ್ಮಿಕ ಸಮುದಾಯದಿಂದ ಯಾರಾದರೂ ಇದ್ದಾರೆ ಈಗ ಕಾರ್ಯವೆಂದರೆ ಈ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಇದನ್ನು ದೃಶ್ಯೀಕರಿಸಿ ಈ ಜನರು ನಿಮ್ಮ ಬಗ್ಗೆ ಏನು ಹೇಳುತ್ತಿದ್ದಾರೆಂದು ನಿಮಗೆ ಕೇಳಲು ಸಾಧ್ಯವಾಗದ ಕಾರಣ ಒಂದು ಕಾಗದದ ತುಂಡನ್ನು ತೆಗೆದುಕೊಳ್ಳಿ ನೀವು ಈ ಜನರಿಗಾಗಿ ಸಂವಾದವನ್ನು ಬರೆಯುತ್ತೀರಿ ಈ ಸ್ನೇಹಿತನು ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾನೆ ಎಂಬುದನ್ನು ಈಗ ನೀವು ಕಲ್ಪಿಸಿಕೊಳ್ಳಿ ನಿಮ್ಮ ಸಹೋದರಿ ಅಥವಾ ಸಹೋದರ ಅಥವಾ ಸೋದರಸಂಬಂಧಿ ಅಥವಾ ತಾಯಿ ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾರೆ ಆ ಪಾದ್ರಿ ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾರೆ ಮತ್ತು ಆ ಬಾಸ್ ಅಥವಾ ನಿಮ್ಮ ಸಹೋದ್ಯೋಗಿ ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾರೆ ಇದನ್ನು ಊಹಿಸಿಕೊಳ್ಳಿ ಮತ್ತು ನಂತರ ಈ ಜನರಲ್ಲಿ ಪ್ರತಿಯೊಬ್ಬರಿಗೂ ಕನಿಷ್ಠ ಎರಡು ಮೂರು ವಾಕ್ಯಗಳನ್ನು ಬರೆಯಿರಿ ಅಂತಹ ಪ್ರೀತಿಯ ಮಗನನ್ನು ನಾನು ಕಳೆದುಕೊಂಡೆ ಎಂದು ತಂದೆ ಹೇಳುತ್ತಾರೆಯೇ ಮತ್ತು ನಾನು ನನ್ನ ಜೀವನದಲ್ಲಿ ಅಂತಹ ಗಂಡನನ್ನು ನೋಡಿಲ್ಲ ಎಂದು ಹೆಂಡತಿ ಹೇಳುತ್ತಾರೆಯೇ ನಾನು ಅವನ ನೆನಪಿಗಾಗಿ ಶಾಶ್ವತವಾಗಿ ಬದುಕಲಿದ್ದೇನೆ ಅಥವಾ ಅವಳು ಕೆಟ್ಟ ಕಸಕ್ಕೆ ಒಳ್ಳೆಯ ವಿಮೋಚನೆ ಎಂದು ಹೇಳುತ್ತಾರೆಯೇ ಆದ್ದರಿಂದ ನಿಧನರಾದ ಬಗ್ಗೆ ನನಗೆ ಸಂತೋಷವಾಗಿದೆ ಬಾಸ್ ಏನು ಹೇಳುತ್ತಾರೆ ಅವರು ಇಡೀ ಕಂಪನಿಗೆ ಅಂತಹ ಸಮರ್ಥಕರಾಗಿದ್ದರು ಮತ್ತು ಅವರು ಸಮಾಜವನ್ನು ಬದಲಾಯಿಸಲು ಅನೇಕ ಕೆಲಸಗಳನ್ನು ಮಾಡುತ್ತಿದ್ದರು ಎಂದು ಬಾಸ್ ಹೇಳುತ್ತಾರೆ ಅಥವಾ ಅವರು ನಿಧನರಾದ ಬಗ್ಗೆ ನನಗೆ ಸಂತೋಷವಾಗಿದೆ ಅವರು ಕಂಪನಿಗೆ ಇಷ್ಟು ದೊಡ್ಡ ಹೊಣೆಗಾರರಾಗಿದ್ದರು ಮತ್ತು ಸ್ನೇಹಿತ ಏನು ಹೇಳುತ್ತಾನೆ ನನಗೆ ಸಹಾಯ ಬೇಕಾದಾಗಲೆಲ್ಲಾ ನನಗೆ ಬೆಂಬಲ ನೀಡಲು ಅವರು ಅಲ್ಲಿದ್ದರು ಎಂದು ಹೇಳುತ್ತಾರೆಯೇ ಅವರು ನಾನು ಹೊಂದಿದ್ದ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಅಥವಾ ವಿಶ್ವಾಸಘಾತುಕನಾಗಿದ್ದನು ನಾನು ಅವನನ್ನು ಎಂದಿಗೂ ನಂಬಲು ಸಾಧ್ಯವಾಗಲಿಲ್ಲ ಅವರು ಅದನ್ನು ಹೇಳಲಿದ್ದಾರೆಯೇ ನಿಮ್ಮ ಮರಣದ ನಂತರ ಈ ಜನರು ಯಾವ ಪದಗಳನ್ನು ಹೇಳಲು ಹೊರಟಿದ್ದಾರೆ ನಿಮಗೆ ಕೇಳಿಸುವುದಿಲ್ಲ ಎಂದು ತಿಳಿದಿದ್ದರು ಅವರು ಏನು ಹೇಳಲು ಹೊರಟಿದ್ದಾರೆ ಆದರೆ ಅವರು ನಿಮ್ಮ ಬಗ್ಗೆ ಏನು ಹೇಳಲು ಹೊರಟಿದ್ದಾರೆ ಈಗ ಅದನ್ನು ಸರಿಯಾಗಿ ಕಲ್ಪಿಸಿಕೊಳ್ಳಿ ಮತ್ತು ನಂತರ ಈ ಜನರು ನಿಮ್ಮ ಬಗ್ಗೆ ಏನು ಹೇಳಲಿದ್ದಾರೆ ಎಂಬುದರ ಪ್ರಕಾರ ನೀವು ನಿಮ್ಮ ಜೀವನವನ್ನು ಹೇಗೆ ನಡೆಸುತ್ತೀರಿ ಎಂಬುದನ್ನು ನೀವು ಯೋಜಿಸುತ್ತೀರಿ ಮತ್ತು ಇದನ್ನು ವಾಸ್ತವವಾಗಿ ಸ್ಟೀಫನ್ ಕೋವೆ ಅವರ ಪುಸ್ತಕದಲ್ಲಿ ವಿವರಿಸಲಾಗಿದೆ ಅಂದರೆ ದಿ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ನೀವು ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸುವ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಎಂದು ಅವರು ಹೇಳುತ್ತಾರೆ ಮನಸ್ಸಿನಲ್ಲಿ ಕೊನೆಯೊಂದಿಗೆ ಪ್ರಾರಂಭಿಸಿ ಆದ್ದರಿಂದ ಎಲ್ಲಾ ಸಮಯದಲ್ಲೂ ನಾವು ಕೆಲವು ವಿಷಯಗಳನ್ನು ಬಹಳ ಅಲ್ಪದೃಷ್ಟಿಯ ವಿಧಾನದಿಂದ ಪ್ರಾರಂಭಿಸುತ್ತೇವೆ ಮತ್ತು ಕೊನೆಯಲ್ಲಿ ಏನಾಗುತ್ತದೆ ಎಂಬುದನ್ನು ನಾವು ದೃಶ್ಯೀಕರಿಸುವುದಿಲ್ಲ ಆದ್ದರಿಂದ ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ ನೀವು ಈ ಪರಿಸ್ಥಿತಿಯನ್ನು ಕಲ್ಪಿಸಿಕೊಂಡಿದ್ದರೆ ಲೇಖಕರು ಹೀಗೆ ಹೇಳುತ್ತಾರೆ ಆಳವಾಗಿ ಯೋಚಿಸಿ ಎಂದು ಅವರು ಹೇಳುತ್ತಾರೆ ಇವುಗಳಲ್ಲಿ ಪ್ರತಿಯೊಂದೂ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಜೀವನದ ಬಗ್ಗೆ ಏನು ಹೇಳಬೇಕೆಂದು ನೀವು ಬಯಸುತ್ತೀರಿ ಯಾವ ರೀತಿಯ ಗಂಡ ಹೆಂಡತಿ ತಂದೆ ಅಥವಾ ತಾಯಿ ಅವರ ಮಾತುಗಳು ಪ್ರತಿಬಿಂಬಿಸುವುದನ್ನು ನೀವು ಇಷ್ಟಪಡುತ್ತೀರಾ ಯಾವ ರೀತಿಯ ಮಗ ಅಥವಾ ಮಗಳು ಅಥವಾ ಸೋದರಸಂಬಂಧಿ ಯಾವ ರೀತಿಯ ಸ್ನೇಹಿತ ಯಾವ ರೀತಿಯ ಕೆಲಸದ ಸಹಪಾಠಿ ಅವರು ನಿಮ್ಮಲ್ಲಿ ಯಾವ ಪಾತ್ರವನ್ನು ನೋಡಬೇಕೆಂದು ನೀವು ಬಯಸುತ್ತೀರಿ ನಿಮ್ಮ ಯಾವ ಕೊಡುಗೆಗಳು ಯಾವ ಸಾಧನೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ನೀವು ಬಯಸುತ್ತೀರಿ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರ ಜೀವನದಲ್ಲಿ ನೀವು ಯಾವ ಬದಲಾವಣೆಯನ್ನು ತರಲು ಬಯಸುತ್ತೀರಿ ಈಗ ನಾನು ಈ ಆಲೋಚನೆಯನ್ನು ಮತ್ತೊಬ್ಬ ಪ್ರಸಿದ್ಧ ವ್ಯಕ್ತಿಯೊಂದಿಗೆ ಜೋಡಿಸಲಿದ್ದೇನೆ ಅದು ಸ್ಟೀವ್ ಜಾಬ್ಸ್ ಎಂದು ಎಲ್ಲರಿಗೂ ತಿಳಿದಿದೆ ಮತ್ತು ನಂತರ ಅವರು ತಮ್ಮ ಅತ್ಯಂತ ಪ್ರಸಿದ್ಧ ಭಾಷಣವನ್ನು ಮಾಡಿದರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯವು ಆರಂಭಿಕ ಭಾಷಣಗಳ ಒಂದರಲ್ಲಿ ಆದ್ದರಿಂದ ಇದು ಈಗ ಜನಪ್ರಿಯವಾಗಿದೆ ಇದನ್ನು ಸ್ಟೀವ್ ಜಾಬ್ಸ್ನ Steve Jobs' ಪ್ರಾರಂಭದ ಭಾಷಣ ಎಂದು ಕರೆಯಲಾಗುತ್ತದೆ ನೀವು ಅದನ್ನು ಸುಲಭವಾಗಿ ಗೂಗಲ್ ಮಾಡಬಹುದು ನೀವು ಇಡೀ ಭಾಷಣವನ್ನು ಕೇಳಬೇಕೆಂದು ನಾನು ಬಯಸುತ್ತೇನೆ ನಾನು ಲಿಂಕ್ ಅನ್ನು ಇಲ್ಲಿ ಹಾಕಿದ್ದೇನೆ ನೀವು ಲಿಂಕ್ ಅನ್ನು ಸಹ ಬಳಸಬಹುದು ಆದರೆ ನೀವು ಅದನ್ನು ಗೂಗಲ್ ಮಾಡಬಹುದು ಮತ್ತು ಅದು ಎಷ್ಟು ಪ್ರಸಿದ್ಧವಾಗಿದೆಯೆಂದರೆ ನೀವು ಅದನ್ನು ತಕ್ಷಣವೇ ಪಡೆಯಬಹುದು ಈಗ ಆ ಭಾಷಣದಿಂದ ನಾನು ಕೇವಲ ಎರಡನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ಸ್ಟೀವ್ ಜಾಬ್ಸ್ ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾರೆ ಎಂದು ನಾವು ಮತ್ತೊಮ್ಮೆ ಅರ್ಥಮಾಡಿಕೊಂಡ ಮೂರು ಪ್ರಮುಖ ಅಂಶಗಳು ಏನನ್ನಾದರೂ ಪ್ರಾರಂಭಿಸಿ ಆದರೆ ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ದೃಷ್ಟಿಕೋನ ಇರಬೇಕು ಓದಲು ಯೋಗ್ಯವಾದ ಭಾಷಣದ ಕೆಲವು ಆಯ್ದ ಭಾಗಗಳನ್ನು ನಾನು ಈಗಷ್ಟೇ ಓದುತ್ತಿದ್ದೇನೆ ನಾನು ಶೀಘ್ರದಲ್ಲೇ ಸತ್ತು ಹೋಗುತ್ತೇನೆ ಎಂದು ನೆನಪಿಟ್ಟುಕೊಳ್ಳುವುದು ಜೀವನದಲ್ಲಿ ದೊಡ್ಡ ಆಯ್ಕೆಗಳನ್ನು ಮಾಡಲು ನಾನು ಎದುರಿಸಿದ ಅತ್ಯಂತ ಪ್ರಮುಖ ಸಾಧನವಾಗಿದೆ ಏಕೆಂದರೆ ಬಹುತೇಕ ಎಲ್ಲವೂ ಎಲ್ಲಾ ಬಾಹ್ಯ ನಿರೀಕ್ಷೆಗಳು ಎಲ್ಲಾ ಹೆಮ್ಮೆ ಎಲ್ಲಾ ಮುಜುಗರದ ಭಯ ಅಥವಾ ವೈಫಲ್ಯ ಈ ವಿಷಯಗಳು ಸಾವಿನ ಮುಖಾಂತರ ದೂರ ಹೋಗುತ್ತವೆ ನೆನಪಿಡಿ ಸ್ಟೀವ್ ಜಾಬ್ಸ್ ಈ ಆರಂಭ ಭಾಷಣವನ್ನು ನೀಡುತ್ತಿದ್ದಾಗ ಆತನ ಭಾಷಣದಲ್ಲಿ ಆತನಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ ಎಂದು ತಿಳಿದಿತ್ತು ಆದರೆ ಆತ ಇನ್ನೂ ಕ್ಯಾನ್ಸರ್ ನಿಂದ ಬದುಕ ಬಹುದೆಂದು ಆಶಿಸುತ್ತಿದ್ದನು ಏಕೆಂದರೆ ವೈದ್ಯರು ಅದು ತುಂಬಾ ಕೆಟ್ಟ ಪರಿಸ್ಥಿಯಲ್ಲಿ ಇದೆ ಎಂದು ಹೇಳಿದರು ಆದರೆ ಬದುಕಲು ಇನ್ನೂ ಒಂದು ಯೋಗ್ಯವಾದ ಅವಕಾಶವಿದೆ ಆದ್ದರಿಂದ ಅವನಿಗೆ ಖಚಿತವಾಗಿರಲಿಲ್ಲ ಆದರೆ ಸಾವು ಅವನಿಗೆ ನೀಡಿದೆ ಎಂಬ ಮನಸ್ಥಿತಿಯನ್ನು ಅವನು ಹೊಂದಿದ್ದನು ಮತ್ತು ಅದಕ್ಕೆ ಅನುಗುಣವಾಗಿ ಅವನು ತನ್ನ ಜೀವನವನ್ನು ಪರಿಷ್ಕರಿಸಲು ಪ್ರಾರಂಭಿಸಿದನು ಅದಕ್ಕಾಗಿಯೇ ಅವರು ಹೇಳುವುದೇನೆಂದರೆ ಸಾವಿನ ಮುಖದಲ್ಲಿ ವಿಷಯಗಳು ಕುಸಿಯುತ್ತವೆ ಮತ್ತು ನಿಜವಾಗಿಯೂ ಮುಖ್ಯವಾದದ್ದನ್ನು ಮಾತ್ರ ಬಿಟ್ಟುಬಿಡುತ್ತವೆ ನೀವು ಸಾಯಲಿದ್ದೀರಿ ಎಂದು ನೆನಪಿಸಿಕೊಳ್ಳುವುದು ನಿಮಗೆ ಕಳೆದುಕೊಳ್ಳಲು ಏನಾದರೂ ಇದೆ ಎಂದು ಯೋಚಿಸುವ ಬಲೆಯನ್ನು ತಪ್ಪಿಸಲು ನನಗೆ ತಿಳಿದಿರುವ ಅತ್ಯುತ್ತಮ ಮಾರ್ಗವಾಗಿದೆ ನಾವೆಲ್ಲರೂ 300 ವರ್ಷ 500 ವರ್ಷ ಅಥವಾ ಶಾಶ್ವತವಾಗಿ ಬದುಕಲಿದ್ದೇವೆ ಎಂಬಂತೆ ಜೀವನವನ್ನು ನಡೆಸುತ್ತೇವೆ ಆದರೆ ನಮಗೆ ರಸ್ತೆಯ ಯಾವ ಮೂಲೆಯಲ್ಲಿ ಸಾವು ಕಾಯುತ್ತಿದೆ ಎಂಬುದು ಎಂದಿಗೂ ತಿಳಿದಿಲ್ಲ ಮತ್ತು ಇದನ್ನೇ ಸ್ಟೀವ್ ಜಾಬ್ಸ್ ಹೇಳುತ್ತಾರೆ ಸಾವು ಸನ್ನಿಹಿತವಾಗಿದೆ ಎಂಬ ಅಂಶವನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡ ಕ್ಷಣ ಜೀವನವು ಹೆಚ್ಚು ಅರ್ಥಪೂರ್ಣವಾಗುತ್ತದೆ ಮತ್ತು ನಂತರ ನೀವು ಪ್ರಸ್ತುತವಾದ ಕೆಲಸಗಳನ್ನು ಮಾತ್ರ ಮಾಡಲು ಪ್ರಾರಂಭಿಸುತ್ತೀರಿ ನೀವು ಈಗಾಗಲೇ ಬೆತ್ತಲೆಯಾಗಿದ್ದೀರಿ ನಿಮ್ಮ ಹೃದಯವನ್ನು ಅನುಸರಿಸದಿರಲು ಯಾವುದೇ ಕಾರಣವಿಲ್ಲ ಯಾರೂ ಸಾಯಲು ಬಯಸುವುದಿಲ್ಲ ಸ್ವರ್ಗಕ್ಕೆ ಹೋಗಲು ಬಯಸುವ ಜನರೂ ಸಹ ಅಲ್ಲಿಗೆ ಹೋಗಲು ಸಾಯಲು ಬಯಸುವುದಿಲ್ಲ ಆದರೂ ಸಾವು ನಾವೆಲ್ಲರೂ ಹಂಚಿಕೊಳ್ಳುವ ಗಮ್ಯಸ್ಥಾನವಾಗಿದೆ ಈವರೆಗೂ ಯಾರೂ ಅದರಿಂದ ತಪ್ಪಿಸಿಕೊಂಡಿಲ್ಲ ಮತ್ತು ಅದು ಹೀಗೆಯೇ ಇರಬೇಕು ಏಕೆಂದರೆ ಸಾವು ಬಹಳ ದೊಡ್ಡದು ಬಹುಶಃ ಜೀವನದ ಏಕೈಕ ಅತ್ಯುತ್ತಮ ಆವಿಷ್ಕಾರ ಇದು ಜೀವನದ ಬದಲಾವಣೆಯ ಪ್ರತಿನಿಧಿ ಇದು ಹೊಸದಕ್ಕೆ ದಾರಿ ಮಾಡಿಕೊಡಲು ಹಳೆಯದನ್ನು ತೆರವುಗೊಳಿಸುತ್ತದೆ ಈಗ ನೀವು ಹೊಸವರಾಗಿದ್ದೀರಿ ಆದರೆ ಸ್ವಲ್ಪ ಸಮಯದ ನಂತರ ನೀವು ಕ್ರಮೇಣ ಹಳೆಯವರಾಗುತ್ತೀರಿ ಮತ್ತು ದೂರ ಹೋಗುತ್ತೀರಿ ತುಂಬಾ ನಾಟಕೀಯವಾಗಿರುವುದಕ್ಕೆ ಕ್ಷಮಿಸಿ ಆದರೆ ಇದು ತುಂಬಾ ನಿಜ ತದನಂತರ ಆತ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದನೆಂದು ನಿಮಗೆ ಈಗಾಗಲೇ ತಿಳಿದಿದೆ ಆದರೆ ಸ್ಮಶಾನದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವುದು ನನಗೆ ಮುಖ್ಯವಲ್ಲ ಎಂದು ಅವರು ಹೇಳುತ್ತಾರೆ ನಾವು ಅದ್ಭುತವಾದದ್ದನ್ನು ಮಾಡಿದ್ದೇವೆ ಎಂದು ರಾತ್ರಿಯಲ್ಲಿ ಮಲಗಲು ಹೋಗುತ್ತೇವೆ ಅದು ನನಗೆ ಮುಖ್ಯವಾಗಿದೆ ನಿಮ್ಮ ಕೆಲಸವು ನಿಮ್ಮ ಜೀವನದ ದೊಡ್ಡ ಭಾಗವನ್ನು ತುಂಬುತ್ತದೆ ಮತ್ತು ನಿಜವಾಗಿಯೂ ತೃಪ್ತಿಯಾಗುವ ಏಕೈಕ ಮಾರ್ಗವಾಗಿದೆ ನೀವು ಯಾವುದನ್ನು ದೊಡ್ಡ ಕೆಲಸವೆಂದು ಭಾವಿಸುತ್ತೀರೋ ಅದನ್ನು ಮಾಡುವುದು ಮತ್ತು ದೊಡ್ಡ ಕೆಲಸವನ್ನು ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದು ದೊಡ್ಡ ಕೆಲಸವನ್ನು ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದು ನೀವು ಅದನ್ನು ಇನ್ನೂ ಕಂಡುಹಿಡಿಯದಿದ್ದರೆ ಹುಡುಕುತ್ತಲೇ ಇರಿ ರಾಜಿ ಮಾಡಿಕೊಳ್ಳಬೇಡಿ ಈಗ ಈ ಕೋರ್ಸ್ನ ಒಂದು ಉದ್ದೇಶವೆಂದರೆ ನೀವು ಅದನ್ನು ಕಂಡುಹಿಡಿಯಬೇಕು ಎಂದು ನಿಮಗೆ ಅರ್ಥವಾಗುವಂತೆ ಮಾಡುವುದು ಮತ್ತು ನಂತರ ನೀವು ಅದನ್ನು ಕಂಡುಕೊಂಡಾಗ ಮಾತ್ರ ನಿಮಗೆ ಅರಿವಾಗುತ್ತದೆ ಅದನ್ನು ಸಾಧಿಸಲು ನೀವು ಕೌಶಲ್ಯಗಳನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಮತ್ತು ಈ ಸಂದರ್ಭದಲ್ಲಿ ಅವರು ಹೇಳುವಂತೆ ನೀವು ಏನನ್ನಾದರೂ ನಂಬಬೇಕು ನಿಮ್ಮ ಹಣೆಬರಹ ಜೀವನ ಕರ್ಮ ಏನೇ ಇರಲಿ ಈ ವಿಧಾನವು ನನ್ನನ್ನು ಎಂದಿಗೂ ನಿರಾಸೆಗೊಳಿಸಲಿಲ್ಲ ನೀವು ನೆನಪಿಸಿಕೊಂಡರೆ ಹಿಂದಿನ ಮಾಡ್ಯೂಲ್ನಲ್ಲಿ ನಿಮಗೆ ಕೋರ್ಸ್ನ ಮೇಲೆ ನಂಬಿಕೆ ಇದೆ ನಿಮಗೆ ಬೋಧಕರ ಮೇಲೆ ನಂಬಿಕೆ ಇದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ನೀವು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ನೀವು ಸ್ವಯಂ ಅನುಮಾನಗಳನ್ನು ಹೊಂದಲು ಪ್ರಾರಂಭಿಸಿದರೆ ನನಗೆ ಇದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಇದನ್ನು ಸಾಧಿಸಲು ನನಗೆ ಸಾಧ್ಯವಾಗುತ್ತದೆಯೇ ಹಾಗಾದರೆ ನೀವು ಹೆಚ್ಚು ಪ್ರಗತಿ ಹೊಂದುವುದಿಲ್ಲ ವಾಸ್ತವವಾಗಿ ಕಲಿಕೆಯಲ್ಲಿ ಯಾವುದೇ ರೀತಿಯ ದ್ವೇಷ ಅಂದರೆ ಯಾವುದೇ ಶಿಕ್ಷಕನ ಬಗೆಗಿನ ದ್ವೇಷ ಅಥವಾ ನಕಾರಾತ್ಮಕ ಭಾವನೆಗಳು ಯಾವುದೇ ಬೋಧಕರು ನಿಮಗೆ ಸಹಾಯ ಮಾಡಲು ಹೋಗುವುದಿಲ್ಲ ನೀವು ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ಈ ಕೋರ್ಸ್ ಸರಿ ಎಂಬ ನಂಬಿಕೆ ನಿಮಗೆ ಇರಬೇಕು ನನ್ನನ್ನು ಬದಲಾಯಿಸಲು ಹೊರಟಿದ್ದಾರೆ ಈ ಬೋಧಕನು ನನಗೆ ಏನನ್ನಾದರೂ ಮಾಡಲಿದ್ದಾನೆ ಈಗ ಅದನ್ನೇ ಸ್ಟೀವ್ ಜಾಬ್ಸ್ ವಿಭಿನ್ನ ರೀತಿಯಲ್ಲಿ ಹೇಳುತ್ತಿದ್ದಾರೆ ಏನನ್ನಾದರೂ ನಂಬಿರಿ ಅದು ನಿಮ್ಮ ಕರ್ಮವೂ ಆಗಿರಬಹುದು ಆದ್ದರಿಂದ ಅದು ನಿಮ್ಮ ಕರುಳಿನ ಭಾವವೂ ಆಗಿರಬಹುದು ಎಂದು ಅವನು ಹೇಳುತ್ತಾನೆ ಇದು ಈ ರೀತಿಯ ಕೋರ್ಸ್ ಆಗಿರಬಹುದು ಅದನ್ನು ನಂಬಿ ಸ್ಟೀವ್ ಜಾಬ್ಸ್ ಅವರು ಮಾಡುತ್ತಿದ್ದ ಇನ್ನೊಂದು ಕೆಲಸವೆಂದರೆ ಅವರು ತಮ್ಮ ಕನ್ನಡಿಯಲ್ಲಿ ಒಂದು ರೀತಿಯ ಟಿಪ್ಪಣಿಯನ್ನು ಹಾಕಿದರು ಮತ್ತು ಪ್ರತಿದಿನ ಅವರು ಹೋಗುತ್ತಿದ್ದಾಗ ಅವರು ಈ ಟಿಪ್ಪಣಿಯನ್ನು ನೋಡುತ್ತಿದ್ದರು ಮತ್ತು ನಂತರ ಅವರು ಅದಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡುತ್ತಿದ್ದರು ಮತ್ತು ಈ ಟಿಪ್ಪಣಿ ಏನು ಇಂದು ನನ್ನ ಜೀವನದ ಕೊನೆಯ ದಿನವಾಗಿದ್ದರೆ ನಾನು ಇಂದು ಏನು ಮಾಡಲಿದ್ದೇನೆ ಅದನ್ನು ಮಾಡಲು ನಾನು ಬಯಸುತ್ತೇನೆಯೇ ಆದ್ದರಿಂದ ಅವರು ಈ ಪ್ರಶ್ನೆಯನ್ನು ಕೇಳಿದಾಗಲೆಲ್ಲಾ ಅವರು ಮಾಡಬೇಕಾದ ಅನೇಕ ವಿಷಯಗಳು ಎಲ್ಲಿ ನಿಜವಾಗಿಯೂ ಅಪ್ರಸ್ತುತವಾಗಿದೆ ಮತ್ತು ಅವರು ಅದನ್ನು ಮಾಡಬಾರದು ಎಂದು ಅವರು ಅರಿತುಕೊಂಡರು ಇಂದು ಆ ಕೊನೆಯ ದಿನವಾಗಿದ್ದರೆ ಅವನು ಅದನ್ನು ಮಾಡಬೇಕೆಂದು ಅರಿತುಕೊಂಡನು ಅವರು ನಿಜವಾಗಿಯೂ ಮಾಡಲು ಯೋಚಿಸಿದ ವಿಷಯವಲ್ಲದೇ ಬೇರೆ ಏನನ್ನಾದರೂ ಬದಲಾಯಿಸಿದರು ಅವರು ಇದರ ಬಗ್ಗೆ ಯೋಚಿಸಿದಾಗಲೆಲ್ಲಾ ತಮ್ಮ ಜೀವನವನ್ನು ಬಹಳ ಗುಣಾತ್ಮಕಗೊಳಿಸಿಕೊಂಡರು ನೀವು ಏನನ್ನಾದರೂ ಪ್ರಾರಂಭಿಸಲು ಹೊರಟಿದ್ದಾಗ ಅದೇ ಪ್ರಶ್ನೆಯನ್ನು ಕೇಳುತ್ತಲೇ ಇರಿ ಅದು ಹೆಚ್ಚಿನ ಮೌಲ್ಯವನ್ನು ಹೊಂದಿದೆಯೇ ಕಡಿಮೆ ಮೌಲ್ಯವನ್ನು ಹೊಂದಿದೆಯೇ ಅಥವಾ ಯಾವುದೇ ಮೌಲ್ಯವನ್ನು ಹೊಂದಿಲ್ಲವೇ ಎಂದು ನೋಡಿ ಅದು ಯಾವುದೇ ಮೌಲ್ಯವನ್ನು ಹೊಂದಿಲ್ಲ ಮತ್ತು ಅದು ಯಾವುದೇ ಬದಲಾವಣೆಯನ್ನು ಮಾಡುವುದಿಲ್ಲ ಎಂದು ನೀವು ಅರಿತುಕೊಂಡರೆ ನಿಮ್ಮ ಒಟ್ಟಾರೆ ವ್ಯಕ್ತಿತ್ವ ಒಟ್ಟಾರೆ ವೃತ್ತಿ ಒಟ್ಟಾರೆ ಜೀವನ ಆಗ ನೀವು ಹಾಗೆ ಮಾಡುವುದನ್ನು ತಪ್ಪಿಸಿ ಮತ್ತು ಅಂತಿಮವಾಗಿ ನೀವು ಅದನ್ನು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೀರಿ ಈಗ ಎರಡೂ ಉದಾಹರಣೆಗಳಲ್ಲಿ ಸ್ಟೀಫನ್ ಕೋವೀ ಅವರಿಂದ ನಾನು ನೀಡಿದ ಉದಾಹರಣೆ ಶವಪೆಟ್ಟಿಗೆಯಲ್ಲಿ ಮಲಗಿರುವ ವ್ಯಕ್ತಿಯ ದೃಶ್ಯೀಕರಣ ಮತ್ತು ಅದು ನೀವೇ ಮತ್ತು ನಂತರ ನಿಮ್ಮ ಸುತ್ತಲಿನ ನಾಲ್ಕು ಪ್ರಮುಖ ಜನರು ಮತ್ತು ನಂತರ ಅವರು ನಿಮ್ಮ ಜೀವನದಲ್ಲಿ ಈಗ ನೀವು ಏನು ಮಾಡಲಿದ್ದೀರಿ ಎಂಬುದರ ಆಧಾರದ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ವಿಷಯಗಳನ್ನು ಹೇಳಲು ಹೊರಟಿದ್ದಾರೆ ಒಂದು ಉದಾಹರಣೆ ಎರಡನೆಯದು ತುಂಬಾ ನಿಕಟ ಸಂಬಂಧ ಹೊಂದಿದ್ದು ನಂತರ ಸ್ಟೀವ್ ಜಾಬ್ಸ್ಗೆ ಸಂಭವಿಸಿದ ನಿಜವಾದ ಸಾವು ಅವರ ಸಾವಿನ ಆ ಸೃಜನಶೀಲ ದೃಶ್ಯೀಕರಣವು ಸನ್ನಿಹಿತವಾಗಿತ್ತು ಮತ್ತು ಮಹತ್ವದ್ದಾಗಿತ್ತು ಅವರ ನಡವಳಿಕೆಯಲ್ಲಿನ ಮಾರ್ಪಾಡುಗಳು ಅವರಿಗೆ ಆ ಸಾಕ್ಷಾತ್ಕಾರವನ್ನು ಪಡೆದ ಕ್ಷಣದಲ್ಲಿ ಬಹಳ ಗುಣಾತ್ಮಕ ಜೀವನವನ್ನು ನಡೆಸಲು ಸಹಾಯ ಮಾಡಿದವು ಈಗ ನಮ್ಮ ಸನ್ನಿವೇಶದಲ್ಲಿ ಈ ಅಂತ್ಯವನ್ನು ನೀವು ಹೇಗೆ ದೃಶ್ಯೀಕರಿಸುತ್ತೀರಿ ನಾವು ಅಂತ್ಯವನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತೇವೆ ನಾನು ನಿಮಗೆ ಕೆಲವು ಸಲಹೆಗಳನ್ನು ನೀಡುತ್ತಿದ್ದೇನೆ ಒಂದುಃ ಒಂದು ಸ್ಪಷ್ಟವಾದ ಅರ್ಥವೆಂದರೆ ಸಾವು ಸಹಜವಾಗಿ ಆದ್ದರಿಂದ ಇದನ್ನು ಇಬ್ಬರೂ ವಿವರಿಸಿದಂತೆ ಅದು ಸಾವು ನೀವು ಸಾವನ್ನು ದೃಶ್ಯೀಕರಿಸಿದಾಗ ನೀವು ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸಬಹುದು ಆದರೆ ಇದರರ್ಥ ನಾವು ನಮ್ಮ ಉದ್ದೇಶವನ್ನು ಖಚಿತಪಡಿಸಿಕೊಳ್ಳಬೇಕು ಅದು ನಮಗೆ ಜೀವನವಿದೆ ಎಂದು ಗುರುತಿಸುವುದಷ್ಟೇ ಅಲ್ಲ ನಮ್ಮ ಉದ್ದೇಶವನ್ನೂ ನಾವು ಖಚಿತಪಡಿಸಿಕೊಳ್ಳಬೇಕು ಇದರರ್ಥ ನಾವು ಜೀವನದಲ್ಲಿ ನಮ್ಮ ಉದ್ದೇಶ ಅರ್ಥ ಮತ್ತು ಧ್ಯೇಯವನ್ನು ಕಂಡುಹಿಡಿಯಬೇಕು ಮತ್ತು ಸಾವು ನಮಗೆ ತಿಳಿಯದ ಮೊದಲು ಫಲಪ್ರದ ಜೀವನವನ್ನು ನಡೆಸಬೇಕು ನಾವು ಅಂತ್ಯವನ್ನು ಅರ್ಥೈಸಿಕೊಳ್ಳುವ ಇತರ ಸಂಭಾವ್ಯ ವಿಧಾನಗಳುಃ ಈ ವೀಡಿಯೊ ದ ಕೊನೆಯಲ್ಲಿ ನೀವು ಏನು ಮಾಡಲಿದ್ದೀರಿ ಈ ಕೋರ್ಸ್ ಮುಗಿದ ನಂತರ ನೀವು ಏನು ಮಾಡುತ್ತೀರಿ ಆ ಮಾರ್ಗವನ್ನು ನಿಮ್ಮ ಜೀವನದೊಂದಿಗೆ ನೀವು ಹೇಗೆ ಸಂಯೋಜಿಸುತ್ತೀರಿ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ವೃತ್ತಿಜೀವನ ಜೀವನದ ಕೊನೆಯಲ್ಲಿ ನೀವು ಏನು ಮಾಡಲಿದ್ದೀರಿ ಅಥವಾ ನೀವು ಬೇರೆ ಸ್ಥಳದಲ್ಲಿ ಹೊಸ ವೃತ್ತಿಜೀವನವನ್ನು ಪ್ರಾರಂಭಿಸಲು ಹೊರಟಿದ್ದೀರಾ ಹೊಸ ಕೆಲಸ ಅಥವಾ ಕೆಲಸದ ಅಂತ್ಯವೇ ಹೊಸ ಹುದ್ದೆಯೇ ಬಡ್ತಿ ಉನ್ನತ ಹುದ್ದೆ ಕ್ಷೇತ್ರ ಕ್ಷೇತ್ರ ಇತ್ಯಾದಿಗಳಲ್ಲಿ ಬದಲಾವಣೆ ಆ ಗುರಿಯನ್ನು ಕಲ್ಪಿಸಿಕೊಳ್ಳಿ ಮತ್ತು ನೀವು ಈಗ ಏನು ಮಾಡುತ್ತಿದ್ದೀರೋ ಅದನ್ನು ಬಹಳ ಅರ್ಥಪೂರ್ಣವಾಗಿಸಿ ಇದು ದಿನದ ಅಂತ್ಯವಾಗಬಹುದೇ ದಿನದ ಕೊನೆಯಲ್ಲಿ ನೀವು ಏನು ಮಾಡಲಿದ್ದೀರಿ ನೀವು ವಿಶೇಷವಾಗಿ ದಿನದ ಕೊನೆಯಲ್ಲಿ ಈ ವೀಡಿಯೊ ವನ್ನು ನೋಡುತ್ತಿದ್ದರೆ ನೀವು ಈಗ ಏನು ಮಾಡಲಿದ್ದೀರಿ ವಾರದ ಅಂತ್ಯ ತಿಂಗಳ ಅಂತ್ಯ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ 5 ವರ್ಷಗಳ ನಂತರ ನೀವು ಏನು ಮಾಡುತ್ತೀರಿ 10 ವರ್ಷಗಳ ನಂತರ ನೀವು ಏನು ಮಾಡಲಿದ್ದೀರಿ 15 ವರ್ಷಗಳ ನಂತರ ನೀವು ಏನು ಮಾಡಲಿದ್ದೀರಿ 25 ವರ್ಷಗಳ ನಂತರ ನೀವು ಏನು ಮಾಡುತ್ತೀರಿ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಏನು ಮಾಡಲು ಯೋಜಿಸುತ್ತಿದ್ದೀರಿ ಈಗ ಮುಂದೆ ಯೋಜಿಸಿ ಮತ್ತು ಈ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಿಮ್ಮ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಹೊಂದಿಸಿ ಇಂದಿನಿಂದ 5 ವರ್ಷಗಳ ನಂತರ ನಾನು ಬಯಸುತ್ತೇನೆ ಹೀಗೆಯೇ ಇರಲು ಇಂದಿನಿಂದ 15 ವರ್ಷಗಳ ನಂತರ ನಾನು ಇಲ್ಲಿಯೇ ಇರುತ್ತೇನೆ ಈಗ 25 ವರ್ಷಗಳ ನಂತರ ನಾನು ಹೀಗೆ ಕರೆಯಲ್ಪಡುತ್ತೇನೆ ನನ್ನ ಸಾವಿನ ಸಮಯದಲ್ಲಿ ನಾನು ನನ್ನ ಶವಪೆಟ್ಟಿಗೆಯಲ್ಲಿ ಮಲಗಿರುವಾಗ ಜನರು ನನ್ನ ಬಗ್ಗೆ ಹೇಳುವ ಸಂಭಾಷಣೆಗಳು ಇವು ಅದರ ಬಗ್ಗೆ ನನಗೆ ಖಾತ್ರಿಯಿದೆ ಈಗ ಒಮ್ಮೆ ನೀವು ಅದನ್ನು ಹೊಂದಿದ್ದರೆ ಅರ್ಥವನ್ನು ಹೊಂದಿರುವ ಮತ್ತು ನಿಮ್ಮ ಜೀವನದಲ್ಲಿ ವ್ಯತ್ಯಾಸವನ್ನುಂಟುಮಾಡುವ ಕೆಲಸಗಳನ್ನು ಮಾಡಿ ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಸಹ ಪ್ರಯತ್ನಿಸುತ್ತೀರಿ ಈ ಕೋರ್ಸ್ನ ಕೊನೆಯಲ್ಲಿ ನೀವು ಏನು ಮಾಡಲು ಯೋಜಿಸಿದ್ದೀರಿ ನಿಮ್ಮ ಪದವಿ ಮತ್ತು ಪದವಿಯ ಕೊನೆಯಲ್ಲಿ ನೀವು ಏನು ಮಾಡುತ್ತೀರಿ 5 ವರ್ಷ 10 ವರ್ಷ 15 ವರ್ಷ 25 ವರ್ಷಗಳ ನಂತರ ನೀವು ಎಲ್ಲಿದ್ದೀರಿ ಮತ್ತು ನಿಮ್ಮ ಜೀವಮಾನದ ಮಿಷನ್ ಏನು ಸಣ್ಣ ಮತ್ತು ಸಾಧಿಸಬಹುದಾದ ಭಾಗಗಳಾಗಿ ವಿಭಜಿಸುವ ಮೂಲಕ ನೀವು ಅದನ್ನು ಏನನ್ನು ದೃಶ್ಯೀಕರಿಸಲು ಬಯಸುತ್ತೀರಿ ಸ್ವಯಂ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಯಾಗಿ ನೀವು ಅಂತಿಮವಾಗಿ ಏನಾಗುತ್ತೀರಿ ಈ ಸ್ವಯಂ ವಾಸ್ತವೀಕರಣ ಅಥವಾ ಏನು ಎಂಬುದರ ಕುರಿತು ನಾನು ಒಂದು ಸಂಪೂರ್ಣ ವೀಡಿಯೊ ವನ್ನು ಮಾಡಲಿದ್ದೇನೆ ಯಾವುದು ನಿಮ್ಮನ್ನು ಸ್ವಯಂ ವಾಸ್ತವೀಕರಿಸಿದ ವ್ಯಕ್ತಿಯಾಗಿ ಮಾಡುತ್ತದೆ ಆದರೆ ಈಗ ಆ ಆಲೋಚನೆಯನ್ನು ನಿಲ್ಲಿಸಿ ಇದಕ್ಕೆ ಹಿಂದಿರುಗಿ ಆದರೆ ಈ ಕೋರ್ಸ್ನ ಉದ್ದೇಶವು ಸುಗಮಗೊಳಿಸುವುದು ನೀವು ನಿಜವಾಗಿಯೂ ಸ್ವಯಂ ವಾಸ್ತವೀಕರಿಸಿದ ವ್ಯಕ್ತಿಯಾಗುವಂತಹ ವಾತಾವರಣವನ್ನು ನಿಮಗೆ ನೀಡಲು ನೀವು ಸಮರ್ಥರಾಗಿರಬೇಕು ಬಹಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಏನಾಗಬೇಕೆಂಬುದು ನಿಮಗೆ ಸಾಧ್ಯವಾಗಬೇಕು ಮತ್ತು ನಾನು ವೀಡಿಯೊ ವನ್ನು ಮುಕ್ತಾಯಗೊಳಿಸುವ ಮೊದಲು ಸ್ಟೀವ್ ಜಾಬ್ಸ್ ಅವರ ಮತ್ತೊಂದು ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸೋಣ ಅವನು ಹೇಳುತ್ತಾನೆ ನಾವು ಬ್ರಹ್ಮಾಂಡದಲ್ಲಿ ಒಂದು ಡೆಂಟ್ ಹಾಕಲು ಇಲ್ಲಿದ್ದೇವೆ ಇಲ್ಲದಿದ್ದರೆ ಇಲ್ಲಿ ಏಕೆ ಇರಬೇಕು ನೀವು ಇಲ್ಲಿದ್ದರೆ ನೀವು ವಾಸಿಸುತ್ತಿದ್ದರೆ ನೀವು ಬ್ರಹ್ಮಾಂಡದಲ್ಲಿ ಒಂದು ಡೆಂಟ್ ಮಾಡಬೇಕಾಗಿದೆ ನೀವು ಬ್ರಹ್ಮಾಂಡದಲ್ಲಿ ನಿಮ್ಮ ಹೆಜ್ಜೆಗುರುತನ್ನು ಅನುಭವಿಸಬೇಕಾಗಿದೆ ನೀವು ತರಂಗಗಳನ್ನು ಉಂಟುಮಾಡಬೇಕು ಮತ್ತು ಪರಿಣಾಮವನ್ನು ಬೀರಬೇಕು ಈಗ ನೀವು ಆ ಪರಿಣಾಮವನ್ನು ಹೇಗೆ ಉಂಟುಮಾಡುತ್ತೀರಿ ಅದರ ಬಗ್ಗೆ ಯೋಚಿಸಿ ಮುಂಬರುವ ವೀಡಿಯೊ ದಲ್ಲಿ ಈ ಆಲೋಚನೆಯೊಂದಿಗೆ ಮುಂದುವರಿಯುತ್ತದೆ ವಂದನೆಗಳು